ಇಂದಿನ ನಿಯೋಜನೆಯಲ್ಲಿ ನಾವು ಟ್ರಾನ್ಸಿಸ್ಟರ್ಗಳನ್ನು ನೋಡಲಿದ್ದೇವೆ ಆದ್ದರಿಂದ ಇದು ನಿಯೋಜನೆ ಸಂಖ್ಯೆ 6 ಉಪನ್ಯಾಸದ ಸಂದರ್ಭದಲ್ಲಿ ಟ್ರಾನ್ಸಿಸ್ಟರ್ಗಳಿಗೆ ಸಂಬಂಧಿಸಿದ ಸಂಖ್ಯಾತ್ಮಕ ಪ್ರಶ್ನೆ ಗಳನ್ನು ನಾವು ನೋಡಲಿದ್ದೇವೆ ಟ್ರಾನ್ಸಿಸ್ಟರ್ ಕ್ರಿಯೆಯ ಹಿಂದಿನ ಸಿದ್ಧಾಂತವನ್ನು ನಾವು ನೋಡಿದ್ದೇವೆ ನಾವು ಚರ್ಚಿಸಿದ ಮೂರು ಮುಖ್ಯ ರೀತಿಯ ಟ್ರಾನ್ಸಿಸ್ಟರ್ಗಳಿವೆ ಎಂದು ನಾವು ನೋಡಿದ್ದೇವೆ ಒಂದು ಬೈಪೋಲಾರ್ ಜಂಕ್ಷನ್ ಟ್ರಾನ್ಸಿಸ್ಟರ್ ಅಥವಾ BJT ಇದು ಮೂಲಭೂತವಾಗಿ ಪ್ರಸ್ತುತ ನಿಯಂತ್ರಣ ಸಾಧನವಾಗಿದೆ ಇದು ಎಮಿಟರ್ ಬೇಸ್ ಮತ್ತು ಕಲೆಕ್ಟರ್ ಮತ್ತು ಅಲ್ಪಸಂಖ್ಯಾತ ವಾಹಕಗಳು ಬೇಸ್ ಮೂಲಕ ಚುಚ್ಚಿದಾಗ ಟ್ರಾನ್ಸಿಸ್ಟರ್ ಕ್ರಿಯೆಯು ಸಂಭವಿಸಿದೆ ಮತ್ತು ನಂತರ ಅವು ಕಲೆಕ್ಟರ್ ಗೆ ತೆರಳುತ್ತವೆ ನಾವು ನೋಡಿದ ಮುಂದಿನ ರೀತಿಯ ಟ್ರಾನ್ಸಿಸ್ಟರ್ ಜಂಕ್ಷನ್ ಫೀಲ್ಡ್ ಎಫೆಕ್ಟ್ ಟ್ರಾನ್ಸಿಸ್ಟರ್ ಆಗಿದೆ ಈ ನಿರ್ದಿಷ್ಟ ರೀತಿಯ ಟ್ರಾನ್ಸಿಸ್ಟರ್ನಲ್ಲಿ ಕ್ಯಾರಿಯರ್ ಕಂಡಕ್ಷನ್ ಗಾಗಿ ಅಸ್ತಿತ್ವದಲ್ಲಿರುವ ಚಾನಲ್ ಇತ್ತು ಆದ್ದರಿಂದ ಇದು ಎಲೆಕ್ಟ್ರಾನ್ಗಳಿಗೆ ಚಾನಲ್ ಆಗಿರಬಹುದು ಅದು n ಚಾನಲ್ ನಿಂದ ಸರ್ಫೇಸ್ ಪೊಟೆನ್ಶಿಯಲ್ ಎಂದು ನಾವು P ಯ ಸ್ಥಾನವನ್ನು ಸಹ ವಿವರಿಸಬಹುದು ಆಗಿರುತ್ತದೆ ಅಥವಾ ಹೋಲ್ಗಳಿಗೆ ಚಾನಲ್ p ಚಾನಲ್ ಆಗಿರುತ್ತದೆ ಮತ್ತು ಮೂಲತಃ ಅದು ಚಾನಲ್ನ ಅಗಲವಾಗಿರಬೇಕು ಮತ್ತು ಆದ್ದರಿಂದ ಅದರ ಮೂಲಕ ಹರಿಯುವ ಕರೆಂಟ್ ಪ್ರಮಾಣವನ್ನು ನಿಯಂತ್ರಿಸಲಾಗುತ್ತದೆ ಬಾಹ್ಯ ಕ್ಷೇತ್ರ ಆದ್ದರಿಂದ ಇದನ್ನು ಫೀಲ್ಡ್ ಎಫೆಕ್ಟ್ ಟ್ರಾನ್ಸಿಸ್ಟರ್ ಎಂದು ಕರೆಯಲಾಯಿತು ಮತ್ತು ಅಂತಿಮವಾಗಿ ನಾವು MOSFET ಅನ್ನು ಚರ್ಚಿಸಿದ್ದೇವೆ ಅದು ಮೆಟಲ್ ಆಕ್ಸೈಡ್ ಸೆಮಿ ಕಂಡಕ್ಟರ್ ಫೀಲ್ಡ್ ಎಫೆಕ್ಟ್ ಟ್ರಾನ್ಸಿಸ್ಟರ್ ಆಗಿತ್ತು ಈ ನಿರ್ದಿಷ್ಟ ಸಂದರ್ಭದಲ್ಲಿ ಚಾನಲ್ ಮೂಲತಃ ಸಾಧನದಲ್ಲಿ ಅಸ್ತಿತ್ವದಲ್ಲಿಲ್ಲ ಆದರೆ ವಿದ್ಯುತ್ ಕ್ಷೇತ್ರವನ್ನು ಅನ್ವಯಿಸುವ ಮೂಲಕ ಚಾನೆಲ್ ಕಂಡು ಬರುವಂತೆ ರಚಿಸಲಾಗಿದೆ ನಾವು MOSFET ಅನ್ನು ಸ್ವಲ್ಪ ಹೆಚ್ಚು ವಿವರವಾಗಿ ಇತರ 2 ವಿಧದ ಟ್ರಾನ್ಸಿಸ್ಟರ್ಗಳನ್ನು ನೋಡಿದ್ದೇವೆ ಮತ್ತು ಕೋರ್ಸ್ನ ಭಾಗವಾಗಿ MOSFET ಗಾಗಿ ನಾವು ಕೆಲವು ಸಂಖ್ಯಾತ್ಮಕ ಲೆಕ್ಕಾಚಾರಗಳನ್ನು ಮಾಡಿದ್ದೇವೆ ಆದ್ದರಿಂದ ಇಂದಿನ ನಿಯೋಜನೆಯಲ್ಲಿ ಎಲ್ಲಾ ಮೂರು ವಿಧದ ಟ್ರಾನ್ಸಿಸ್ಟರ್ಗಳಿಗೆ ಸಂಬಂಧಿಸಿದ ಕೆಲವು ಸಂಖ್ಯಾತ್ಮಕ ಪ್ರಶ್ನೆಗಳನ್ನು ನಾವು ನೋಡಲಿದ್ದೇವೆ ಜಂಕ್ಷನ್ಗಳಿಗೆ ಸಂಬಂಧಿಸಿದ ಪ್ರಶ್ನೆಗಳನ್ನು ನಾವು ಈಗಾಗಲೇ ನೋಡಿದ್ದೇವೆ ಆದ್ದರಿಂದ ಸರಳವಾದ p n ಜಂಕ್ಷನ್ಗಳು ಮತ್ತು ಟ್ರಾನ್ಸಿಸ್ಟರ್ಗಳು ಮೂಲಭೂತವಾಗಿ 2 p n ಜಂಕ್ಷನ್ಗಳನ್ನು ಹೊಂದಿದೆ ಎಂದು ನಾವು ಪರಿಗಣಿಸಬಹುದು ಆದ್ದರಿಂದ ನಾವು p n ಜಂಕ್ಷನ್ಗಳನ್ನು ನೋಡಿದಾಗ ನಾವು ಕಲಿತ ಕೆಲವು ಪರಿಕಲ್ಪನೆಗಳನ್ನು ನಾವು ಇಲ್ಲಿ ಅನ್ವಯಿಸಬಹುದು ಆದ್ದರಿಂದ ನಾನು ಈಗ ಪ್ರಶ್ನೆ 1 ಕ್ಕೆ ಹೋಗುತ್ತೇನೆ ಆದ್ದರಿಂದ ಪ್ರಶ್ನೆ 1 ರಲ್ಲಿ ನಾವು pnp BJT ಅನ್ನು ಹೊಂದಿದ್ದೇವೆ ಆದ್ದರಿಂದ ನಾವು pnp ಬೈಪೋಲಾರ್ ಜಂಕ್ಷನ್ ಟ್ರಾನ್ಸಿಸ್ಟರ್ ಅನ್ನು ಹೊಂದಿದ್ದೇವೆ ಆದ್ದರಿಂದ ನಾನು ಅದರ ಈ ಸ್ಕೀಮ್ಯಾಟಿಕ್ ಅನ್ನು ಬರೆಯುತ್ತೇನೆ ಟ್ರಾನ್ಸಿಸ್ಟರ್ ಮೂಲಭೂತವಾಗಿ ಮೂರು ಪ್ರದೇಶಗಳನ್ನು ಹೊಂದಿದೆ ಎಮಿಟರ್ ಪ್ರದೇಶ ಬೇಸ್ ಮತ್ತು ಕಲೆಕ್ಟರ್ pnp ಟ್ರಾನ್ಸಿಸ್ಟರ್ನ ಸಂದರ್ಭದಲ್ಲಿ ನೀವು ಎಮಿಟರ್ ಅನ್ನು ಹೊಂದಿದ್ದೀರಿ ಮತ್ತು p ಟೈಪ್ ಆಗಿರುವ ಕಲೆಕ್ಟರ್ ಬೇಸ್ n ಟೈಪ್ ಆಗಿದೆ ಆದ್ದರಿಂದ ವಿವಿಧ ಪ್ರದೇಶಗಳ ಸಾಂದ್ರತೆಯನ್ನು ನೀಡಲಾಗಿದೆ ಆದ್ದರಿಂದ ಹೊರಸೂಸುವ ಪ್ರದೇಶವು 2 x 1018 cm 3 ಸಾಂದ್ರತೆಯನ್ನು ಹೊಂದಿದೆ ಬೇಸ್ 1016cm 3 ಮತ್ತು ಕಲೆಕ್ಟರ್ ಕೂಡ 1016cm 3 ಆಗಿದೆ ಆದ್ದರಿಂದ ಟ್ರಾನ್ಸಿಸ್ಟರ್ ಅನ್ನು ಸಂಪರ್ಕಿಸುವ ವಿಭಿನ್ನ ಸಂರಚನೆಗಳಿವೆ ಆದ್ದರಿಂದ ಇಲ್ಲಿ ನಾವು ಸಾಮಾನ್ಯ ಬೇಸ್ ಮೋಡ್ ಹೊಂದಿರುವ ಸಂಪರ್ಕವನ್ನು ನೋಡಲಿದ್ದೇವೆ ಈ ನಿರ್ದಿಷ್ಟ ಸಂದರ್ಭದಲ್ಲಿ ಎಮಿಟರ್ ಬೇಸ್ ಜಂಕ್ಷನ್ ಫಾರ್ವರ್ಡ್ ಬಯಾಸ್ VEB ಆಗಿದೆ ಮತ್ತು ಕಲೆಕ್ಟರ್ ಬೇಸ್ ಜಂಕ್ಷನ್ ವಿರುದ್ಧ ಬಯಾಸ್ ವಾಗಿದೆ ಆದ್ದರಿಂದ ಈ ನಿರ್ದಿಷ್ಟ ಸಂದರ್ಭದಲ್ಲಿ ಎಮಿಟರ್ ನಿಂದ ಬೇಸ್ಗೆ ಹೋಲ್ಗಳನ್ನು ಚುಚ್ಚಲಾಗುತ್ತದೆ ಇದರಿಂದಾಗಿ ಹೊರಸೂಸುವ ಕರೆಂಟ್ IE ಇರುತ್ತದೆ ಈ ಹೋಲ್ಗಳು ಮೂಲಭೂತವಾಗಿ ತಳದಲ್ಲಿ ಅಲ್ಪಸಂಖ್ಯಾತ ವಾಹಕಗಳಾಗಿವೆ ಅವು ಬೇಸ್ನಲ್ಲಿರುವ ಕೆಲವು ಎಲೆಕ್ಟ್ರಾನ್ಗಳೊಂದಿಗೆ ಪುನಃ ಸಂಯೋಜಿಸುತ್ತವೆ ಆದರೆ ಹೆಚ್ಚಿನ ಹೋಲ್ಗಳು ಮೂಲಭೂತವಾಗಿ ಬೇಸ್ ನಿಂದ ಕಲೆಕ್ಟರ್ ಗೆ ಚಲಿಸುತ್ತವೆ ಮತ್ತು ಅದು ನಿಮ್ಮ ಕಲೆಕ್ಟರ್ ಕರೆಂಟ್ ಅನ್ನು ರೂಪಿಸುತ್ತದೆ ಬೇಸ್ಗೆ ಚಲಿಸುವ ಮತ್ತು ಮರುಸಂಯೋಜಿಸುವ ಕೆಲವು ಹೋಲ್ಗಳು ಮೂಲಭೂತವಾಗಿ ಬಾಹ್ಯ ಸರ್ಕ್ಯೂಟ್ನಿಂದ ಮರುಪೂರಣಗೊಳ್ಳುತ್ತವೆ ಮತ್ತು ಅದು ಬೇಸ್ ಕರೆಂಟ್ ಅನ್ನು ರೂಪಿಸುತ್ತದೆ ಆದ್ದರಿಂದ ಇದು ನಿಮ್ಮ ಸಾಮಾನ್ಯ ಬೇಸ್ ಮೋಡ್ನಲ್ಲಿ pnp ಅಥವಾ ಬೈಪೋಲಾರ್ ಜಂಕ್ಷನ್ ಟ್ರಾನ್ಸಿಸ್ಟರ್ ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದರ ಸರಳ ಸ್ಕೀಮ್ಯಾಟಿಕ್ ಆಗಿದೆ ಆದ್ದರಿಂದ ಇಲ್ಲಿ ನೀಡಲಾದ ಕೆಲವು ಸಂಖ್ಯೆಗಳು ಇಡೀ ಡ್ರಿಫ್ಟ್ ಮೊಬಿಲಿಟಿ ಎಂದು ಹೇಳುತ್ತದೆ ಆದ್ದರಿಂದ ಬೇಸ್ μh 400 cm2 V 1 s 1 ಆಗಿದೆ ಆದ್ದರಿಂದ ಇದು ಬೇಸ್ ಬೇಸ್ ಅಲ್ಪಸಂಖ್ಯಾತ ವಾಹಕಗಳ ಚಲನಶೀಲತೆಯಾಗಿದೆ ನ್ಯೂಟ್ರಲ್ ಬೇಸ್ ಪ್ರದೇಶದ ಅಗಲವನ್ನು ಸಹ ನೀಡಲಾಗಿದೆ ಆದ್ದರಿಂದ ಮೂಲ ಪ್ರದೇಶದ ಅಗಲ W 2 μm ಆಗಿದೆ ಮತ್ತು ಸಾಧನದ ಅಡ್ಡ ವಿಭಾಗ ಚದರಳತೆಯನ್ನು ಸಹ ನೀಡಲಾಗಿದೆ ಆದ್ದರಿಂದ A 0 02 mm2 ಆಗಿದೆ ಬೇಸ್ ನ ಸಂಪೂರ್ಣ ಜೀವಿತಾವಧಿಯು 400 ನ್ಯಾನೋಸೆಕೆಂಡ್ಗಳು ಅಂದರೆ τh 400 ನ್ಯಾನೋಸೆಕೆಂಡ್ಗಳು ನಾವು ಸಾಮಾನ್ಯ ಬೇಸ್ ಮೋಡ್ ವರ್ಗಾವಣೆ ಅನುಪಾತ α ಅನ್ನು ಲೆಕ್ಕಾಚಾರ ಮಾಡಲು ಬಯಸುತ್ತೇವೆ ಅಂದರೆ ಎಮಿಟರ್ ನಿಂದ ಕಲೆಕ್ಟರ್ ಗೆ ಹೋಗುವ ಪ್ರವಾಹದ ಪ್ರಮಾಣ ಮತ್ತು ಕರೆಂಟ್ ಸಂಪಾದನೆ β ಎಮಿಟರ್ ಕರೆಂಟ್ 1 mA ಆಗಿದ್ದರೆ ಎಮಿಟರ್ ಮೂಲ ವೋಲ್ಟೇಜ್ ಏನೆಂದು ತಿಳಿಯಲು ನಾವು ಬಯಸುತ್ತೇವೆ ಆದ್ದರಿಂದ ನಾವು ಬೇಸ್ನಲ್ಲಿರುವ ಹೋಲ್ಗಳ ಚಲನಶೀಲತೆಯನ್ನು ನೋಡುತ್ತೇವೆ ಚಲನಶೀಲತೆಯಿಂದ ನಾವು ಮೂಲಭೂತವಾಗಿ ಪ್ರಸರಣ ಗುಣಾಂಕವನ್ನು ಲೆಕ್ಕ ಹಾಕಬಹುದು ಆದ್ದರಿಂದ DhkThe ಆದ್ದರಿಂದ ಇವುಗಳನ್ನು ನಾವು ಮೊದಲು ಎರಡೂ ವಿಶಿಷ್ಟ ಅರೆವಾಹಕಗಳನ್ನು ಸಂದರ್ಭದಲ್ಲಿ ಇದನ್ನು ನೋಡಿದ್ದೇವೆ ಆದ್ದರಿಂದ Dh 10 36 cm2 s 1 ಆಗಿರುತ್ತದೆ ಆದ್ದರಿಂದ ನಾವು ಪ್ರಸರಣ ಗುಣಾಂಕವನ್ನು ತಿಳಿದ ನಂತರ ನಾವು ಬೇಸ್ನ ಅಗಲವನ್ನು ಸಹ ತಿಳಿಯುತ್ತೇವೆ ಆದ್ದರಿಂದ ಅಗಲವು 2 ಮೈಕ್ರೊಮೀಟರ್ಗಳಾಗಿದ್ದು ಇದರಿಂದ ನಾವು ಅಲ್ಪಸಂಖ್ಯಾತರ ಸಾಗಣೆ ಸಮಯ ಅಥವಾ ಎಲೆಕ್ಟ್ರಾನ್ಗಳು ಬೇಸ್ನಿಂದ ಹೋಗಲು ಹೋಲ್ಗಳು ಬೇಸ್ ಮೂಲಕ ಹೋಗಲು ಮತ್ತು ಎಮಿಟರ್ ನಿಂದ ಕಲೆಕ್ಟರ್ ಗೆ ಹೋಗಲು ತೆಗೆದುಕೊಳ್ಳುವ ಸಮಯವನ್ನು ಲೆಕ್ಕ ಹಾಕಬಹುದು ಆದ್ದರಿಂದ ಇದು ಸರಳ 2 ಆಯಾಮದ ಪ್ರಸರಣವನ್ನು ಊಹಿಸುತ್ತದೆ ಆದ್ದರಿಂದ ಈ ಅಗಲವು 2 ಪಟ್ಟು ಡಿಫ್ಯೂಷನ್ ಗುಣಾಂಕದ ಬೀಜಧಾತು Dh ಬಾರಿ ಸಾಗಣೆ ಸಮಯ ಆದ್ದರಿಂದ ಇದು ಅಲ್ಪಸಂಖ್ಯಾತ ವಾಹಕವಾಗಿದೆ ಆದ್ದರಿಂದ ಅಗಲವು ನಾವು ಈಗಷ್ಟೇ ಲೆಕ್ಕ ಹಾಕಿದ Dh ನ ಮೌಲ್ಯವನ್ನು ತಿಳಿದಿದೆ ಆದ್ದರಿಂದ ನಿಮಗೆ T𝛕 ಮೌಲ್ಯ ಮಾತ್ರ ಬೇಕಾಗುತ್ತದೆ ಆದ್ದರಿಂದ ಸಾರಿಗೆ ಸಮಯವು ಮೂಲಭೂತವಾಗಿ 1 93 ನ್ಯಾನೊಸೆಕೆಂಡ್ಗಳು ಆದ್ದರಿಂದ 1 93 ನ್ಯಾನೊಸೆಕೆಂಡ್ಗಳ ಒಳಗೆ ನಿಮ್ಮ ಹೋಲ್ಗಳು ಮೂಲಭೂತವಾಗಿ ಬೇಸ್ ಮೂಲಕ ಬಾಚಿ ಎಮಿಟರ್ ನಿಂದ ಕಲೆಕ್ಟರ್ ಗೆ ಚಲಿಸುತ್ತವೆ ಈ ಹೋಲ್ಗಳಲ್ಲಿ ಕೆಲವು ಎಲೆಕ್ಟ್ರಾನ್ಗಳ ಜೊತೆಗೆ ಬೇಸ್ನಲ್ಲಿ ಮರುಸಂಯೋಜಿಸುತ್ತವೆ ಮತ್ತು ಈ ಮರುಸಂಯೋಜನೆಯಲ್ಲಿ ಸಾಗಣೆ ಸಮಯವನ್ನು ಅವಲಂಬಿಸಿರುತ್ತದೆ ಮತ್ತು ಇದು ಇಡೀ ಜೀವಿತಾವಧಿಯನ್ನು ಅವಲಂಬಿಸಿರುತ್ತದೆ ಆದ್ದರಿಂದ ಇದರ ಆಧಾರದ ಮೇಲೆ ನಾವು ಮೂಲ ಸಾರಿಗೆ ಅಂಶವನ್ನು ವ್ಯಾಖ್ಯಾನಿಸಬಹುದು ಇದು ಸಾಮಾನ್ಯ ಬೇಸ್ ಕರೆಂಟ್ ಗೇನ್ ಅಥವಾ ಆಲ್ಫಾ ಆಗಿದೆ ಇದರ ಇನ್ನೊಂದು ಹೆಸರು ಸಾಮಾನ್ಯ ಆಧಾರವಾಗಿದೆ ಅದು ಆಲ್ಫಾ ಮತ್ತು ಆಲ್ಫಾ 1 Th ಆದ್ದರಿಂದ ಎಲ್ಲಾ ಮೌಲ್ಯಗಳನ್ನು ನೀಡಲಾಗಿದೆ T 1 9 ನ್ಯಾನೋಸೆಕೆಂಡ್ಗಳು h 400 ನ್ಯಾನೋಸೆಕೆಂಡ್ಗಳು ಆದ್ದರಿಂದ α 0 99517 ಆಗಿರುತ್ತದೆ ಆದ್ದರಿಂದ α ನ ಮೌಲ್ಯವು ಹೆಚ್ಚಿನದಾಗಿರುತ್ತದೆ ಮತ್ತು ಎಮಿಟರ್ ನಿಂದ ಕಲೆಕ್ಟರ್ ಗೆ ಕರೆಂಟ್ ವರ್ಗಾವಣೆಯಾಗಿದೆ ಆದ್ದರಿಂದ ಅದನ್ನು ಮಾಡಲು ಒಂದು ಮಾರ್ಗವೆಂದರೆ ಸಾರಿಗೆ ಸಮಯವನ್ನು ಕಡಿಮೆ ಮಾಡುವುದು ಬೇಸ್ ಅನ್ನು ತೆಳ್ಳಗೆ ಮಾಡುವ ಮೂಲಕ ನೀವು ಇದನ್ನು ಮಾಡಬಹುದು ಅದನ್ನು ಮಾಡಲು ಇನ್ನೊಂದು ಮಾರ್ಗವೆಂದರೆ h ನ ಹೆಚ್ಚಿನ ಮೌಲ್ಯವನ್ನು ಹೊಂದಿರುವುದು ಇದು ನಿಮ್ಮ ಅಲ್ಪಸಂಖ್ಯಾತ ಕ್ಯಾರಿಯರ್ ಜೀವಿತಾವಧಿಯ ಹೆಚ್ಚಿನ ಮೌಲ್ಯವಾಗಿದೆ ಬೇಸ್ನಲ್ಲಿ ಡೋಪಿಂಗ್ ಸಾಂದ್ರತೆಯನ್ನು ಕಡಿಮೆ ಮಾಡುವ ಮೂಲಕ ನೀವು ಇದನ್ನು ಮತ್ತೊಮ್ಮೆ ಮಾಡಬಹುದು ಆದ್ದರಿಂದ α 0 99517 ಆಗಿದೆ ನಾವು 𝛃 ಆಗಿರುವ ಕರೆಂಟ್ ಗೈನ್ ಅನ್ನು ಲೆಕ್ಕಾಚಾರ ಮಾಡಲು ಬಯಸುತ್ತೇವೆ ಮತ್ತು ಇದನ್ನು ಮತ್ತೊಮ್ಮೆ ಸೂತ್ರದಿಂದ ನೀಡಲಾಗುತ್ತದೆ ಬೀಟಾವನ್ನು 1 α ಎಂದು ವ್ಯಾಖ್ಯಾನಿಸಲಾಗಿದೆ ಆದ್ದರಿಂದ ನಾವು ಮೌಲ್ಯಗಳಲ್ಲಿ ಪರ್ಯಾಯವಾಗಿ ಮಾಡಬಹುದು ಆದ್ದರಿಂದ β 206 ಆದ್ದರಿಂದ ಮತ್ತೊಮ್ಮೆ α ನ ಮೌಲ್ಯವನ್ನು ಹೆಚ್ಚಿಸಿದರೆ ಪ್ರಸ್ತುತ ಗಳಿಕೆಯು ಹೆಚ್ಚಾಗಿರುತ್ತದೆ ಎಂದು ನಾವು ಮೂಲಭೂತವಾಗಿ ಕಂಡುಕೊಳ್ಳುತ್ತೇವೆ ಪ್ರಶ್ನೆಯ ಕೊನೆಯ ಭಾಗದಲ್ಲಿ ಎಮಿಟರ್ ಕರೆಂಟ್ 1 mA ಆಗಿರುವುದರಿಂದ ನಾವು ಎಮಿಟರ್ ಬೇಸ್ ವೋಲ್ಟೇಜ್ ಅನ್ನು ಲೆಕ್ಕ ಹಾಕಬೇಕು ಆದ್ದರಿಂದ IE 1 mA ಆಗಿದೆ ಆದ್ದರಿಂದ ನೀವು ಎಮಿಟರ್ ಕರೆಂಟ್ ಸಂದರ್ಭದಲ್ಲಿ ನೋಡಿದರೆ ನಿಮ್ಮ ಎಮಿಟರ್ ಕರೆಂಟ್ ಉತ್ಪತ್ತಿಯಾಗುತ್ತದೆ ಏಕೆಂದರೆ ನೀವು ಈಗ ಎಮಿಟರ್ ಮತ್ತು ಬೇಸ್ ನಡುವೆ p n ಜಂಕ್ಷನ್ ಅನ್ನು ಹೊಂದಿದ್ದೀರಿ ಮತ್ತು ನೀವು ಮೂಲಭೂತವಾಗಿ ಜಂಕ್ಷನ್ನಾದ್ಯಂತ ಚುಚ್ಚಲಾದ ಅಲ್ಪಸಂಖ್ಯಾತ ವಾಹಕಗಳನ್ನು ಹೊಂದಿದ್ದೀರಿ ಆದ್ದರಿಂದ IE ಎನ್ನುವುದು p n ಜಂಕ್ಷನ್ ಮೂಲಭೂತವಾಗಿ ಫಾರ್ವರ್ಡ್ ಬಯಾಸ್ ಅನ್ನು ಹೊಂದಿರುವಾಗ ಉತ್ಪತ್ತಿಯಾಗುವ ಕರೆಂಟ್ ಆಗಿದೆ ಆದ್ದರಿಂದ IE ಅಂದರೆ IEoexpeVkT ಆಗಿದೆ ಆದ್ದರಿಂದ ನಿಮ್ಮ ಎಮಿಟರ್ ಕರೆಂಟ್ ಅಲ್ಪಸಂಖ್ಯಾತರ ಒಯ್ಯುವಿಕೆಯ ಪ್ರಸರಣದಿಂದಾಗಿ ಈ ನಿರ್ದಿಷ್ಟ ಸಂದರ್ಭದಲ್ಲಿ ಇವುಗಳು ಬೇಸ್ನಲ್ಲಿ ಹರಡುವ ಹೋಲ್ಗಳಾಗಿವೆ ಆದ್ದರಿಂದ IEo ಆದ್ದರಿಂದ ನೀವು ಈ ಅಭಿವ್ಯಕ್ತಿಯನ್ನು ನೋಡಿದರೆ ಇದು ಫಾರ್ವರ್ಡ್ ಬಯಾಸ್ ಅಡಿಯಲ್ಲಿ p n ಜಂಕ್ಷನ್ಗಾಗಿ ನಾವು ಪಡೆದ ಅಭಿವ್ಯಕ್ತಿಗೆ ಹೋಲುತ್ತದೆ ಆ ನಿರ್ದಿಷ್ಟ ಸಂದರ್ಭದಲ್ಲಿ I IoexpeVkT ಆಗಿತ್ತು ಅಲ್ಲಿ 1 ಪದವಿದೆ ಆದರೆ ಸಾಮಾನ್ಯವಾಗಿ ಅದನ್ನು ನಿರ್ಲಕ್ಷಿಸಬಹುದು ಆದ್ದರಿಂದ ಈ ನಿರ್ದಿಷ್ಟ ಸಂದರ್ಭದಲ್ಲಿ IEo ni2eADhNDWB ಆದ್ದರಿಂದ ಇಲ್ಲಿ ND ಇದು ಬೇಸ್ ಎಲೆಕ್ಟ್ರಾನ್ಗಳ ಸಾಂದ್ರತೆಯಾಗಿದೆ ಇದು NA ಗಿಂತ ಚಿಕ್ಕದಾಗಿದೆ ಇದು ಎಮಿಟರ್ ಹೋಲ್ಗಳ ಸಾಂದ್ರತೆಯಾಗಿದೆ ಆದ್ದರಿಂದ ಇದು ND ಮೇಲೆ 1 ಆಗಿರುವುದರಿಂದ ಈ ನಿರ್ದಿಷ್ಟ ಪದವು ಪ್ರಾಬಲ್ಯ ಹೊಂದಿದೆ ಆದ್ದರಿಂದ ಇಲ್ಲಿ ಎಲ್ಲಾ ಮೌಲ್ಯಗಳು ತಿಳಿದಿವೆ WB ಎಂಬುದು ಬೇಸ್ನ ಅಗಲವಾಗಿದೆ ಇದು 2 ಮೈಕ್ರೋಮೀಟರ್ಗಳು ಆದ್ದರಿಂದ ಇದು1 66 x 10 14A ಗೆ ಸಮಾನವಾಗಿರುತ್ತದೆ ಆದ್ದರಿಂದ ನಾವು ಇಲ್ಲಿ ಅಡ್ಡ ವಿಭಾಗೀಯ ಚದರಳತೆ A ಅನ್ನು ಹೊಂದಿದ್ದೇವೆ ಆದ್ದರಿಂದ ಅಂತಿಮ ಉತ್ತರವು ಆಂಪಿಯರ್ಗಳಲ್ಲಿದೆ ನಾವು A ಅನ್ನು ಹೊಂದಿಲ್ಲದಿದ್ದರೆ ಇದು ಕರೆಂಟ್ ಸಾಂದ್ರತೆಯಾಗಿರುತ್ತದೆ ಆದ್ದರಿಂದ ವಿಶಿಷ್ಟವಾಗಿ A cm 2 ಅಥವಾ A m 2 ಆದ್ದರಿಂದ IEb ತಿಳಿದಿದೆ ಆದ್ದರಿಂದ IE ಅನ್ನು 1 mA ಎಂದು ನೀಡಲಾಗಿದೆ ಇದು IEO exp ಗೆ ಸಮನಾಗಿರುತ್ತದೆ ಇದು ಹೊರಸೂಸುವ ಆಧಾರಿತ ವೋಲ್ಟೇಜ್ ಅನ್ನು k T ಯಿಂದ ಭಾಗಿಸುತ್ತದೆ ಆದ್ದರಿಂದ VEB ಹೊರತುಪಡಿಸಿ ಇಲ್ಲಿ ಎಲ್ಲಾ ಪದಗಳು ತಿಳಿದಿವೆ ಆದ್ದರಿಂದ ನೀವು ಮರುಹೊಂದಿಸಬಹುದು ಮತ್ತು ನಂತರ VEB 0 64 ವೋಲ್ಟ್ ಆಗಿ ದೊರಕುತ್ತದೆ ಆದ್ದರಿಂದ ನಾವು ಮೂಲಭೂತವಾಗಿ p n p ಬೈಪೋಲಾರ್ ಜಂಕ್ಷನ್ ಅನ್ನು ಫಾರ್ವರ್ಡ್ ಬಯಾಸ್ ನಲ್ಲಿ ನೋಡಿದ್ದೇವೆ ನಾವು ಕರೆಂಟ್ ಗೈನ್ ಮತ್ತು ವರ್ಗಾವಣೆ ಅನುಪಾತವನ್ನು ಮತ್ತು ಪ್ರಸ್ತುತದ ನಿರ್ದಿಷ್ಟ ಮೌಲ್ಯಕ್ಕೆ ಹೊರಸೂಸುವ ಆಧಾರಿತ ವೋಲ್ಟೇಜ್ ಅನ್ನು ನೀವು ಹೇಗೆ ಲೆಕ್ಕ ಹಾಕಬಹುದು ಎಂಬುವುದನ್ನು ಲೆಕ್ಕಾಚಾರ ಮಾಡಲು ಪ್ರಯತ್ನಿಸಿದ್ದೇವೆ ಆದ್ದರಿಂದ ನಾವು ಮೂಲಭೂತವಾಗಿ ಬೈಪೋಲಾರ್ ಜಂಕ್ಷನ್ ಟ್ರಾನ್ಸಿಸ್ಟರ್ ಅನ್ನು ಎರಡು ರೀತಿಯ p n ಜಂಕ್ಷನ್ಗಳಿಂದ ಮಾಡಿದ್ದೇವೆ ಒಂದು ಫಾರ್ವರ್ಡ್ ಬಯಾಸ್ ಇನ್ನೊಂದು ರಿವರ್ಸ್ ಬಯಾಸ್ ಮತ್ತು ನಂತರ ನಾವು ಈ ಲೆಕ್ಕಾಚಾರಗಳ ಮೂಲಕ ಹೋಗುತ್ತೇವೆ ಆದ್ದರಿಂದ ನಾವು ಪ್ರಶ್ನೆ 2 ಅನ್ನು ನೋಡಿದಾಗ ಇದು ಹೆಚ್ಚು ಸ್ಪಷ್ಟವಾಗುತ್ತದೆ ಆದ್ದರಿಂದ ಪ್ರಶ್ನೆ 2 ರಲ್ಲಿ ನಾವು ಆದರ್ಶೀಕರಿಸಿದ ಸಿಲಿಕಾನ್ n p n ಬೈಪೋಲಾರ್ ಜಂಕ್ಷನ್ ಟ್ರಾನ್ಸಿಸ್ಟರ್ ಅನ್ನು ಹೊಂದಿದ್ದೇವೆ ಆದ್ದರಿಂದ ನೀವು ಸಿಲಿಕಾನ್ n p n ಅನ್ನು ಹೊಂದಿದ್ದೀರಿ ಪ್ರಶ್ನೆ 1 p n p ಬೈಪೋಲಾರ್ ಜಂಕ್ಷನ್ ಟ್ರಾನ್ಸಿಸ್ಟರ್ ಆಗಿತ್ತು ಈಗ ನಾವು n p n ಅನ್ನು ಹೊಂದಿದ್ದೇವೆ ಅಡ್ಡ ವಿಭಾಗೀಯ ಚದರಳತೆ ಯನ್ನು ನೀಡಲಾಗಿದೆ ಆದ್ದರಿಂದ A 104 μm2 ಆಗಿದೆ ಆದ್ದರಿಂದ ಮೈಕ್ರೊಮೀಟರ್ಗಳು ಅಂದರೆ 10 3 mm2 ಆದ್ದರಿಂದ ಬರೆಯುವ ಇನ್ನೊಂದು ವಿಧಾನವೆಂದರೆ ಕೇವಲ 0 01 mm2 ಬೇಸ್ ಎಮಿಟರ್ ಫಾರ್ವರ್ಡ್ ಬಯಾಸ್ಡ್ ವೋಲ್ಟೇಜ್ ಆದ್ದರಿಂದ VEB ಅನ್ನು 0 6 ವೋಲ್ಟ್ಗಳಾಗಿ ನೀಡಲಾಗಿದೆ ಮತ್ತು ರಿವರ್ಸ್ ಬಯಾಸ್ ಬೇಸ್ ಕಲೆಕ್ಟರ್ ವೋಲ್ಟೇಜ್ 18 ವೋಲ್ಟ್ ಆಗಿದೆ ಆದ್ದರಿಂದ ಮತ್ತೊಮ್ಮೆ ಇದು ಸಾಮಾನ್ಯ ಬೇಸ್ ಮೋಡ್ ನಲ್ಲಿದೆ ಆದ್ದರಿಂದ CB ಮೋಡ್ ನಾವು ಮುಂದೆ ಹೋಗಬಹುದು ಮತ್ತು ಈ ಬೈಪೋಲಾರ್ ಜಂಕ್ಷನ್ ಟ್ರಾನ್ಸಿಸ್ಟರ್ಗಾಗಿ ಈ ಸ್ಕೀಮ್ಯಾಟಿಕ್ ಅನ್ನು ಬರೆಯಬಹುದು ಆದ್ದರಿಂದ ನಾವು 3 ಪ್ರದೇಶಗಳನ್ನು ಹೊಂದಿದ್ದೇವೆ ಎಮಿಟರ್ ಬೇಸ್ ಮತ್ತು ಕಲೆಕ್ಟರ್ ಇದು n p n ಆಗಿದೆ ಆದ್ದರಿಂದ ನಾವು n p ಮತ್ತು n ಅನ್ನು ಹೊಂದಿದ್ದೇವೆ ಸಾಂದ್ರತೆಗಳನ್ನು ಸಹ ನೀಡಲಾಗಿದೆ 2 x 1018 cm 3 ಇದು ಬಹುಪಾಲು ವಾಹಕ ಸಾಂದ್ರತೆಯಾಗಿದೆ ನಂತರ ನೀವು 1016 cm 3 ಅನ್ನು ಹೊಂದಿದ್ದೀರಿ ಇದು 1016 cm 3 ಆಗಿದೆ ಆದ್ದರಿಂದ ಇದು ನಿಮ್ಮ ಸಾಮಾನ್ಯ ಆಧಾರಿತ ಕ್ರಮದಲ್ಲಿದೆ ಆದ್ದರಿಂದ ಇದು VEB ಇದು VBC ಆಗಿದೆ ನೀವು ಇದನ್ನು ಪ್ರಶ್ನೆ 1 ರೊಂದಿಗೆ ಹೋಲಿಸಬಹುದು ಧ್ರುವೀಯತೆಗಳು ವ್ಯತಿರಿಕ್ತವಾಗಿದೆ ಎಂದು ನೀವು ನೋಡುತ್ತೀರಿ ಏಕೆಂದರೆ ಈಗ ನಾವು n p n ಅನ್ನು ಹೊಂದಿದ್ದೇವೆ ಆದರೆ ಮತ್ತೊಮ್ಮೆ ನಿಮ್ಮ ಎಮಿಟರ್ ಬೇಸ್ ಜಂಕ್ಷನ್ ಫಾರ್ವರ್ಡ್ ಬಯಾಸ್ ಆಗಿದೆ ಆದ್ದರಿಂದ ಎಮಿಟರ್ ಎಲೆಕ್ಟ್ರಾನ್ಗಳು ಮೂಲತಃ ಬೇಸ್ಗೆ ಚಲಿಸುತ್ತವೆ ಇದು ನಿಮ್ಮ ಎಮಿಟರ್ ಕರೆಂಟ್ IE ಅನ್ನು ನೀಡುತ್ತದೆ ಈ ಎಲೆಕ್ಟ್ರಾನ್ಗಳು ಅಲ್ಪಸಂಖ್ಯಾತ ವಾಹಕಗಳಾಗಿವೆ ಅವುಗಳಲ್ಲಿ ಕೆಲವು ಬೇಸ್ನಲ್ಲಿರುವ ಹೋಲ್ಗಳೊಂದಿಗೆ ಮರುಸಂಯೋಜಿಸುತ್ತವೆ ಆದರೆ ಹೆಚ್ಚಿನ ಎಲೆಕ್ಟ್ರಾನ್ಗಳು ಮೂಲಭೂತವಾಗಿ ಬೇಸ್ ಮೂಲಕ ಚಲಿಸುತ್ತವೆ ಮತ್ತು ಕಲೆಕ್ಟರ್ ಗೆ ಹೋಗುತ್ತವೆ ಇದು ನಿಮಗೆ ಕಲೆಕ್ಟರ್ ಕರೆಂಟ್ IC ಅನ್ನು ನೀಡುತ್ತದೆ ಆದ್ದರಿಂದ ಬೇಸ್ನಲ್ಲಿ ಮೂಲಭೂತವಾಗಿ ಮರುಸಂಯೋಜಿಸುವ ಆ ಎಲೆಕ್ಟ್ರಾನ್ಗಳನ್ನು ಮರುಪೂರಣಗೊಳಿಸಬೇಕು ಇದರಿಂದ ನೀವು ಬೇಸ್ ಕರೆಂಟ್ IB ಅನ್ನು ಸಹ ಹೊಂದಿದ್ದೀರಿ ಆದ್ದರಿಂದ ನೀವು ಅದನ್ನು ನೋಡಿದರೆ ನಾವು ಒಂದು p n ಜಂಕ್ಷನ್ ಅನ್ನು ಹೊಂದಿದ್ದೇವೆ ಅದು ಫಾರ್ವರ್ಡ್ ಬಯಾಸ್ ಆಗಿದೆ ಇದು ನಿಮ್ಮ ಫಾರ್ವರ್ಡ್ ಬಯಾಸ್ ಆದ p n ಜಂಕ್ಷನ್ ಆಗಿದೆ ನೀವು ಇನ್ನೊಂದು p n ಜಂಕ್ಷನ್ ಅನ್ನು ಹೊಂದಿದ್ದೀರಿ ಅದು ವ್ಯತಿರಿಕ್ತ ಪಕ್ಷಪಾತವಾಗಿದೆ ನಾವು ಸವಕಳಿ ಪ್ರದೇಶಗಳನ್ನು ಸಹ ಗುರುತಿಸಬಹುದು ಆದ್ದರಿಂದ ಎಮಿಟರ್ ಬೇಸ್ ಜಂಕ್ಷನ್ಗೆ ಬೇಸ್ ಅನ್ನು ಲಘುವಾಗಿ ಡೋಪ್ ಮಾಡಲಾಗುತ್ತದೆ ಆದರೆ ಎಮಿಟರ್ ಹೆಚ್ಚು ಡೋಪ್ ಆಗಿರುತ್ತದೆ ಆದ್ದರಿಂದ ಹೆಚ್ಚಿನ ಸವಕಳಿ ಪ್ರದೇಶವು ಮೂಲಭೂತವಾಗಿ ಬೇಸ್ ನಲ್ಲಿ ಇರುತ್ತದೆ ಬೇಸ್ ಕಲೆಕ್ಟರ್ ಜಂಕ್ಷನ್ಗೆ ಇನ್ನೊಂದು ಕಡೆ ನಾವು ಬೇಸ್ ಮತ್ತು ಕಲೆಕ್ಟರ್ ಎರಡರಲ್ಲೂ ಸವಕಳಿ ಪ್ರದೇಶವನ್ನು ಹೊಂದಿರುತ್ತೇವೆ ಮತ್ತು ಸಾಂದ್ರತೆಗಳು ಒಂದೇ ಆಗಿರುವುದರಿಂದ ಸವಕಳಿ ಪ್ರದೇಶಗಳು ಮೂಲಭೂತವಾಗಿ ಒಂದೇ ಅಗಲವನ್ನು ಹೊಂದಿರುತ್ತವೆ ಆದ್ದರಿಂದ ಬೇಸ್ನ ಒಟ್ಟು ಅಗಲವನ್ನು ನೀಡಲಾಗಿದೆ ಆದ್ದರಿಂದ ಬೇಸ್ನ ಒಟ್ಟು ಅಗಲವು 4 ಮೈಕ್ರೋಮೀಟರ್ಗಳು ಆದ್ದರಿಂದ ಇದು ನ್ಯೂಟ್ರಲ್ ಪ್ರದೇಶವನ್ನು ಒಳಗೊಂಡಿದೆ ಅದೇ ಸಮಯದಲ್ಲಿ ಇದು ಸವಕಳಿ ಪ್ರದೇಶವನ್ನು ಸಹ ಒಳಗೊಂಡಿದೆ ಆದ್ದರಿಂದ ಇದು ನ್ಯೂಟ್ರಲ್ ಮತ್ತು ಬೇಸ್ ನಲ್ಲಿನ ಎರಡು ಸವಕಳಿ ಅಗಲಗಳು ಆದ್ದರಿಂದ ಪ್ರಶ್ನೆಯ ಮೊದಲ ಭಾಗ ನಾವು ಕಲೆಕ್ಟರ್ ಬೇಸ್ ಮತ್ತು ಎಮಿಟರ್ ಬೇಸ್ ನಡುವಿನ ಸವಕಳಿ ಪದರದ ಅಗಲವನ್ನು ಲೆಕ್ಕಾಚಾರ ಮಾಡಲು ಬಯಸುತ್ತೇವೆ ನಾವು ನ್ಯೂಟ್ರಲ್ ಬೇಸ್ ಪ್ರದೇಶದ ಅಗಲವನ್ನು ಲೆಕ್ಕಾಚಾರ ಮಾಡಲು ಬಯಸುತ್ತೇವೆ ಆದ್ದರಿಂದ ಭಾಗ a ನಲ್ಲಿ ನಾವು 2 ಸವಕಳಿ ಪ್ರದೇಶದ ಅಗಲಗಳನ್ನು ಲೆಕ್ಕಾಚಾರ ಮಾಡೋಣ ಮತ್ತು ನಾವು ನ್ಯೂಟ್ರಲ್ ಬೇಸ್ ಪ್ರದೇಶದ ಅಗಲವನ್ನು ಲೆಕ್ಕ ಹಾಕೋಣ ಆದ್ದರಿಂದ ನಾವು ಎಮಿಟರ್ ಬೇಸ್ EB ಅನ್ನು ನೋಡೋಣ ಆದ್ದರಿಂದ ಇಲ್ಲಿ ಸವಕಳಿ ಅಗಲವು ಸಂಪೂರ್ಣವಾಗಿ ಬೇಸ್ನಲ್ಲಿದೆ ಮತ್ತು ಇದಕ್ಕೆ ಕಾರಣ ಎಮಿಟರ್ ನಲ್ಲಿನ ND ಬೇಸ್ನಲ್ಲಿ NA ಗಿಂತ ಹೆಚ್ಚಾಗಿರುತ್ತದೆ ಆದ್ದರಿಂದ ನಾವು ಸೂತ್ರವನ್ನು ಬಳಸಬಹುದು ಇದು ಎಮಿಟರ್ ಬೇಸ್ ಪ್ರದೇಶವಾಗಿದೆ ಕಲೆಕ್ಟರ್ ಬೇಸ್ ಪ್ರದೇಶಕ್ಕೆ ಸವಕಳಿ ಪದರ ಅಥವಾ ಸವಕಳಿ ಅಗಲವು ಎರಡೂ ಬದಿಗಳಲ್ಲಿದೆ ಏಕೆಂದರೆ ಬೇಸ್ನಲ್ಲಿರುವ NA ಕಲೆಕ್ಟರ್ ಭಾಗದಲ್ಲಿ ND ಗೆ ಸಮಾನವಾಗಿರುತ್ತದೆ ಆದ್ದರಿಂದ ನಾವು ಬೇಸ್ ಮತ್ತು ಕಲೆಕ್ಟರ್ ಪ್ರದೇಶವನ್ನು ನೋಡೋಣ ಇದು ಮೂಲಭೂತವಾಗಿ ರಿವರ್ಸ್ ಬಯಾಸ್ ನಲ್ಲಿರುವ ಪ್ರದೇಶವಾಗಿದೆ ಆದ್ದರಿಂದ ರಿವರ್ಸ್ ಬಯಾಸ್ ಸವಕಳಿ ಅಗಲವನ್ನು ಹೆಚ್ಚಿಸಲು ಉದ್ವಿಗ್ನವಾಗಿದೆ ಆದ್ದರಿಂದ WBC ಅನ್ನು 2orNANoVrNAND12 ನಿಂದ ನೀಡಲಾಗುತ್ತದೆ ಮತ್ತು ಇದು ಇಡೀ ವಿಷಯದ ಬೀಜಧಾತು ಆಗಿದೆ ಆದ್ದರಿಂದ p n ಜಂಕ್ಷನ್ನ ಸವಕಳಿ ಅಗಲವನ್ನು ಲೆಕ್ಕಾಚಾರ ಮಾಡುವಾಗ ನಾವು ಬಳಸಿದ ಅದೇ ಸೂತ್ರವಾಗಿದೆ ನಾವು ಆ ಸೂತ್ರವನ್ನು ಬಳಸುತ್ತಿದ್ದೇವೆ ಇಲ್ಲಿ ಒಂದೇ ವ್ಯತ್ಯಾಸವೆಂದರೆ Vr ಕಾಂಟಾಕ್ಟ್ ಪೊಟೆನ್ಶಿಯಲ್ ಅಲ್ಲ ಆದರೆ ಇದು ಕಾಂಟಾಕ್ಟ್ ಪೊಟೆನ್ಶಿಯಲ್ ಬಾಹ್ಯವಾಗಿ ಅನ್ವಯಿಸಲಾದ ರಿವರ್ಸ್ ಬಯಾಸ್ ವೋಲ್ಟೇಜ್ ಆದ್ದರಿಂದ Vr ನಿಮ್ಮ ಸಂಪರ್ಕ ಸಾಮರ್ಥ್ಯ ಮತ್ತು ರಿವರ್ಸ್ ಬಯಾಸ್ ವೋಲ್ಟೇಜ್ ಆಗಿರುವ Vo ಹೊರತು ಬೇರೇನೂ ಅಲ್ಲ ಆದ್ದರಿಂದ ಈ ನಿರ್ದಿಷ್ಟ ಪ್ರಶ್ನೆ ಯಲ್ಲಿ ಈ ಮೌಲ್ಯವನ್ನು ನೀಡಲಾಗಿದೆ VBC 18 ವೋಲ್ಟ್ಗಳಿಗೆ ಸಮಾನವಾಗಿರುತ್ತದೆ ಆದ್ದರಿಂದ ಈ ಸಂಖ್ಯೆಯು ಸಾಮಾನ್ಯವಾಗಿ Vo ಗಿಂತ ಹೆಚ್ಚಾಗಿರುತ್ತದೆ ಆದ್ದರಿಂದ ಇದನ್ನು ನಾನು VBC ಎಂದು ಅಂದಾಜು ಮಾಡಬಹುದು ಆದ್ದರಿಂದ ಎಲ್ಲಾ ಸಂಖ್ಯೆಗಳು ಮೂಲಭೂತವಾಗಿ ತಿಳಿದಿರುವ ಸೂತ್ರದಲ್ಲಿ ನಾವು ಇದನ್ನು ಪ್ಲಗ್ ಮಾಡಬಹುದು ಇದರಿಂದ ನಾವು WBC ಅನ್ನು 2 18 ಮೈಕ್ರೋಮೀಟರ್ಗಳಿಗೆ ಸಮನಾಗಿರುತ್ತದೆ ಎಂದು ಲೆಕ್ಕ ಹಾಕಬಹುದು ಆದ್ದರಿಂದ WBC ಬೇಸ್ ಮತ್ತು ಕಲೆಕ್ಟರ್ ನಡುವಿನ ಸವಕಳಿ ಪ್ರದೇಶದ ಒಟ್ಟು ಅಗಲವನ್ನು ಇಲ್ಲಿ ಬರೆಯುತ್ತೇನೆ ಮತ್ತು ಇದು ಬೇಸ್ ಪ್ರದೇಶ ಮತ್ತು ಕಲೆಕ್ಟರ್ ಪ್ರದೇಶದ ನಡುವೆ ಸಮಾನವಾಗಿ ಹಂಚಿಕೆಯಾಗಿದೆ ಆದ್ದರಿಂದ ನಿಮ್ಮ ಬೇಸ್ ಆಗಿರುವ p ಬದಿಯಲ್ಲಿನ WBC ಯು n ಬದಿಯ WBCಗೆ ಸಮನಾಗಿರುತ್ತದೆ ಅದು ನಿಮ್ಮ ಸಂಗ್ರಾಹಕ 2 18 ಅಥವಾ 1 09 ಮೈಕ್ರೋಮೀಟರ್ಗಳ ಅರ್ಧಕ್ಕೆ ಸಮಾನವಾಗಿರುತ್ತದೆ ಆದ್ದರಿಂದ ಇದು ಬೇಸ್ ಕಲೆಕ್ಟರ್ ಜಂಕ್ಷನ್ಗಾಗಿ ಬೇಸ್ ಸೈಡ್ನಲ್ಲಿರುವ ಸವಕಳಿ ಅಗಲವನ್ನು ಪ್ರತಿನಿಧಿಸುತ್ತದೆ ಎಮಿಟರ್ ಬೇಸ್ ಪ್ರದೇಶಕ್ಕಾಗಿ ಸವಕಳಿ ಅಗಲವನ್ನು ಲೆಕ್ಕಾಚಾರ ಮಾಡಲು ನಾವು ಇದೇ ರೀತಿಯ ವಾದವನ್ನು ಬಳಸಬಹುದು ಆದ್ದರಿಂದ ಎಮಿಟರ್ ಬೇಸ್ ಪ್ರದೇಶಕ್ಕಾಗಿ ಆದ್ದರಿಂದ EB ಬದಿಗೆ ನಾವು ಅಗಲವನ್ನು ಲೆಕ್ಕ ಹಾಕಬಹುದು ಆದ್ದರಿಂದ ಮತ್ತೊಮ್ಮೆ W 2orNANoVrNAND12 ಆಗಿದೆ ಬೇಸ್ ಮತ್ತು ಕಲೆಕ್ಟರ್ ಪ್ರದೇಶಕ್ಕಾಗಿ ನಾವು ರಿವರ್ಸ್ ಬಯಾಸ್ ಇದೆ ಎಂದು ಹೇಳಿದ್ದೇವೆ ಆದ್ದರಿಂದ Vr ರಿವರ್ಸ್ ಬಯಾಸ್ ಪೊಟೆನ್ಶಿಯಲ್ ಜೊತೆಗೆ ಬಿಲ್ಟ್ ಇನ್ ವಿಭವ Vo ಆಗಿದೆ ಈಗ Vr ಅಂತರ್ನಿರ್ಮಿತ ಸಂಭಾವ್ಯ Vo VEB ಗೆ ಸಮನಾಗಿರುತ್ತದೆ ಮತ್ತು VEB ಅನ್ನು 0 6 ವೋಲ್ಟ್ಗಳಾಗಿ ನೀಡಲಾಗಿದೆ ಅಂತರ್ನಿರ್ಮಿತ ವಿಭವ ನಾವು ಇದನ್ನು p n ಜಂಕ್ಷನ್ ಎಂದು ತೆಗೆದುಕೊಳ್ಳುವ ಮೂಲಕ ಲೆಕ್ಕಾಚಾರ ಮಾಡಬಹುದು ಆದ್ದರಿಂದ Vo kTeln NANDni2 ಇದು 0 830 ವೋಲ್ಟ್ಗಳಾಗಿ ಕಾರ್ಯನಿರ್ವಹಿಸುತ್ತದೆ ಆದ್ದರಿಂದ ಈ ನಿರ್ದಿಷ್ಟ ಸಂದರ್ಭದಲ್ಲಿ ND NA ಗಿಂತ ಹೆಚ್ಚಾಗಿರುತ್ತದೆ ಆದ್ದರಿಂದ W ಅನ್ನು 2orVrNAe12ಎಂದು ಅಂದಾಜಿಸಲಾಗಿದೆ ಆದ್ದರಿಂದ ನಮಗೆ ಉಳಿದದ್ದೆಲ್ಲ ತಿಳಿದಿದೆ Vo ಎಂಬುದುVo VEB NA ತಿಳಿದಿದೆ ಆದ್ದರಿಂದ ನಾವು ಎಮಿಟರ್ ಮತ್ತು ಬೇಸ್ ಪ್ರದೇಶದ ನಡುವೆ W ಅನ್ನು ಲೆಕ್ಕಾಚಾರ ಮಾಡಬಹುದು ಮತ್ತು ಇದು ಹೆಚ್ಚಾಗಿ ಬೇಸ್ನಲ್ಲಿದೆ ಮತ್ತು ಇದು 0 174 ಮೈಕ್ರೋಮೀಟರ್ಗಳಾಗಿ ಹೊರಹೊಮ್ಮುತ್ತದೆ ಆದ್ದರಿಂದ ಇದು ಹೆಚ್ಚಾಗಿ ಬೇಸ್ ಪ್ರದೇಶದಲ್ಲಿದೆ ಒಟ್ಟು ಮೂಲ ಅಗಲವು 4 ಮೈಕ್ರೋಮೀಟರ್ಗಳುಅಂದರೆ ಒಟ್ಟು ಸವಕಳಿ ಪದರದ ಅಗಲ ಒಟ್ಟು ಸವಕಳಿ ಅಗಲವು 0 174 1 09 ಹೊರತುಪಡಿಸಿ ಬೇರೇನೂ ಅಲ್ಲ ಆದ್ದರಿಂದ ಎಮಿಟರ್ ಮತ್ತು ಬೇಸ್ ಬದಿಯಲ್ಲಿ ಒಂದು ಬೇಸ್ ಮತ್ತು ಕಲೆಕ್ಟರ್ ಬದಿಯಲ್ಲಿ ಒಂದು ಆದ್ದರಿಂದ ಒಟ್ಟು ನ್ಯೂಟ್ರಲ್ ಅಗಲವು ಇದು ಮೈನಸ್ ಇದು ಆಗಿದೆ ಇದು 2 74 ಮೈಕ್ರೋಮೀಟರ್ಗಳಾಗಿ ಹೊರಹೊಮ್ಮುತ್ತದೆ ಆದ್ದರಿಂದ ನಾವು ಮೂಲಭೂತವಾಗಿ ಸವಕಳಿ ಪ್ರದೇಶಗಳ ಒಟ್ಟು ಅಗಲವನ್ನು ಮತ್ತು ಬೇಸ್ ಭಾಗದಲ್ಲಿ ನ್ಯೂಟ್ರಲ್ ಅಗಲವನ್ನು ಲೆಕ್ಕ ಹಾಕಬಹುದು ಈಗ ನಾವು ಭಾಗ b ಗೆ ಹೋಗೋಣ ಭಾಗ b ನಲ್ಲಿ ನಾವು ಆಲ್ಫಾ ಮತ್ತು ಬೀಟಾ ಮೌಲ್ಯಗಳನ್ನು ಲೆಕ್ಕಾಚಾರ ಮಾಡಲು ಬಯಸುತ್ತೇವೆ ಆದ್ದರಿಂದ ಪ್ರಸ್ತುತ ಇಂಜೆಕ್ಷನ್ ಅನುಪಾತ ಮತ್ತು ಪ್ರಸ್ತುತ ದಕ್ಷತೆ β ನಾವು ಯೂನಿಟಿ ಎಮಿಟರ್ ಇಂಜೆಕ್ಷನ್ ದಕ್ಷತೆಯನ್ನು ತೆಗೆದುಕೊಳ್ಳಲಿದ್ದೇವೆ ಆದ್ದರಿಂದ ನಾವು ಪ್ರಶ್ನೆ 1 ರಲ್ಲಿ ನೋಡಿದ್ದೇವೆ ಆದ್ದರಿಂದ ನಾವು ಇದೇ ವಾದವನ್ನು ಅನುಸರಿಸುತ್ತೇವೆ ಆದ್ದರಿಂದ ಎಲೆಕ್ಟ್ರಾನ್ಗಳು ಅಲ್ಪಸಂಖ್ಯಾತ ವಾಹಕಗಳಾಗಿವೆ ಆದ್ದರಿಂದ μe 1250 cm2 V 1s 1 ಆಗಿದೆ ಆದ್ದರಿಂದ DekTee ಅನ್ನು ಲೆಕ್ಕಾಚಾರ ಮಾಡುವುದು ಮೊದಲನೆಯದು ಇದು 3 2 x 10 3m2 s 1 ಆಗಿದೆ ನೀವು ಇದನ್ನು cm2 ನಲ್ಲಿಯೂ ಬರೆಯಬಹುದು ಇದರಿಂದ ನೀವು De τe ಪ್ರಸರಣ ಉದ್ದವನ್ನು ಲೆಕ್ಕ ಹಾಕಬಹುದು ಆದ್ದರಿಂದ ಇದು 36 ಮೈಕ್ರೋಮೀಟರ್ಗಳಿಗೆ ಸಮಾನವಾಗಿರುತ್ತದೆ ಆದ್ದರಿಂದ ಇದರಿಂದ ನಾವು ಸಾಗಣೆ ಸಮಯವನ್ನು ಸಹ ಲೆಕ್ಕ ಹಾಕಬಹುದು ಸಾಗಣೆ ಸಮಯವು ಎಲೆಕ್ಟ್ರಾನ್ ನ್ಯೂಟ್ರಲ್ ಬೇಸ್ ಪ್ರದೇಶದ ಮೂಲಕ ಚಲಿಸಲು ತೆಗೆದುಕೊಳ್ಳುವ ಸಮಯವಾಗಿದೆ ಆದ್ದರಿಂದ τt ಮತ್ತು ನಾವು ಕೊನೆಯ ಬಾರಿ ಅಭಿವ್ಯಕ್ತಿಯನ್ನು ನೋಡಿದ್ದೇವೆ ಅದು WB22De ಆದ್ದರಿಂದ ಕಳೆದ ಬಾರಿ ನಾವು ಅದನ್ನು WB2Dτ ಎಂದು ಬರೆದಿದ್ದೇವೆ ಇದನ್ನು ಬೇರೆ ರೀತಿಯಲ್ಲಿ ಬರೆಯುತ್ತೇವೆ ಆದ್ದರಿಂದ ಇದು ಸಾಗಣೆ ಸಮಯ ಮತ್ತು ಇದು 1 161 ನ್ಯಾನೊಸೆಕೆಂಡ್ಗಳ ಮೌಲ್ಯವನ್ನು ಹೊಂದಿದೆ α ಆಗ 1 te ಎಂದಾಗುತ್ತದೆ ಆದ್ದರಿಂದ τt ಎಂಬುದು ಸಾರಿಗೆ ಸಮಯ τe ಎಂಬುದು ಬೇಸ್ ಪ್ರದೇಶದಲ್ಲಿನ ಎಲೆಕ್ಟ್ರಾನ್ನ ಜೀವಿತಾವಧಿಯಾಗಿದೆ ಆದ್ದರಿಂದ ಇದು ಬೇರೇನೂ ಅಲ್ಲ 1 161 ನ್ಯಾನೋಸೆಕೆಂಡ್ಡ್ಗಳು ಬಾಗಿಸು 400 ನ್ಯಾನೋಸೆಕೆಂಡ್ಗಳು ಆದ್ದರಿಂದ ಇದು 0 9971 ಗೆ ಸಮಾನವಾಗಿರುತ್ತದೆ ಆದ್ದರಿಂದ ನಿಮ್ಮ ಪ್ರಸ್ತುತ ಲಾಭವಾಗಿರುವ β 1 α343 ಅನ್ನು ಹೊರತುಪಡಿಸಿ ಬೇರೇನೂ ಅಲ್ಲ ಭಾಗ c ಯಲ್ಲಿ ನಾವು ಎಮಿಟರ್ ಕಲೆಕ್ಟರ್ ಮತ್ತು ಬೇಸ್ ಕರೆಂಟ್ ಲೆಕ್ಕಾಚಾರ ಮಾಡಲು ಬಯಸುತ್ತೇವೆ ಆದ್ದರಿಂದ ನಾವು IE IB ಮೌಲ್ಯಗಳನ್ನು ತಿಳಿದುಕೊಳ್ಳಲು ಬಯಸುತ್ತೇವೆ ಅದು ನಿಮ್ಮ ಮೂಲ ಪ್ರಸ್ತುತವಾಗಿದೆ ಮತ್ತು ನಂತರ IC ಆದ್ದರಿಂದ ಮತ್ತೊಮ್ಮೆ ಎಮಿಟರ್ ಪ್ರದೇಶದ ಸಂದರ್ಭದಲ್ಲಿ ND 2 x 1028 cm 3 ಆಗಿರಬೇಕು ಅದು ನಿಮ್ಮ ಡೋಪಿಂಗ್ ಸಾಂದ್ರತೆಯಾಗಿದೆ h ಇದು ಹೋಲ್ಗಳ ಚಲನಶೀಲತೆ 100 cm2 V 1 s 1 ಆಗಿದೆ ಆದ್ದರಿಂದ ಮಾಡಬೇಕಾದ ಮೊದಲನೆಯದು Dh ಅನ್ನು ಲೆಕ್ಕಾಚಾರ ಮಾಡುವುದು ಆದ್ದರಿಂದ Dh kTeh2 59 ಮತ್ತು 10 4 m2 s 1 ಆದ್ದರಿಂದ ನಾವು ಉದ್ದವನ್ನು ಲೆಕ್ಕ ಹಾಕಬಹುದು ಮತ್ತು ಈ ಉದ್ದವು 1 61 ಮೈಕ್ರೊಮೀಟರ್ಗಳಾಗಿ ಕಾರ್ಯನಿರ್ವಹಿಸುತ್ತದೆ ಆದ್ದರಿಂದ ಇದು ಎಮಿಟರ್ ಅಗಲಕ್ಕಿಂತ ಚಿಕ್ಕದಾಗಿದೆ ಆದ್ದರಿಂದ ನೀವು ಮೂಲಭೂತವಾಗಿ ಇದನ್ನು ಸರಳವಾದ p n ಜಂಕ್ಷನ್ ಎಂದು ಪರಿಗಣಿಸಬಹುದು ಅದು ಮೂಲಭೂತವಾಗಿ ಫಾರ್ವರ್ಡ್ ಬಯಾಸ್ ಆದ್ದರಿಂದ IE ಇದು ಎಮಿಟರ್ ಕರೆಂಟ್ ಎಲೆಕ್ಟ್ರಾನ್ ಹರಿವಿನಿಂದ IE ಆಗಿದೆ ಆದ್ದರಿಂದ ಎಲೆಕ್ಟ್ರಾನ್ ಹರಿವು ಮರುಸಂಯೋಜನೆಯ ಕಾರಣದಿಂದಾಗಿರುತ್ತದೆ ಆದ್ದರಿಂದ ಎಲೆಕ್ಟ್ರಾನ್ ಹರಿವು ಕ್ಯಾರಿಯರ್ ಇಂಜೆಕ್ಷನ್ ಮತ್ತು IE ಕಾರಣದಿಂದಾಗಿದೆ ಇದು ಹೋಲ್ಗೆ ಕೊಡುಗೆಯಾಗಿದೆ ಇದು ಮರುಸಂಯೋಜನೆಯ ಕಾರಣದಿಂದಾಗಿದೆ ಆದ್ದರಿಂದ ಎಮಿಟರ್ ನಿಂದ ಬೇಸ್ಗೆ ಡಿಫ್ಯೂಸ್ ಆಗುವ ಎಲೆಕ್ಟ್ರಾನ್ಗಳಾದ IE ಅನ್ನು ISO expeVEBkT ಎಂದು ನೀಡಲಾಗಿದೆ ಆದ್ದರಿಂದ ಇದು ಫಾರ್ವರ್ಡ್ ಬಯಾಸ್ ನ p n ಜಂಕ್ಷನ್ನ ಸಮೀಕರಣವನ್ನು ಹೋಲುತ್ತದೆ ISO ಅಂದರೆ ಬೇರೇನೂ ಅಲ್ಲ ni2eNDeNAWB ಆದ್ದರಿಂದ ಮತ್ತೆ ಎಲ್ಲಾ ಸಂಖ್ಯೆಗಳು ಮೂಲಭೂತವಾಗಿ ತಿಳಿದಿವೆ ಆದ್ದರಿಂದ ನಾವು IE ಗಾಗಿ ಮೌಲ್ಯವನ್ನು ಲೆಕ್ಕ ಹಾಕಬಹುದು ಆದ್ದರಿಂದ IE ಸಂಪೂರ್ಣ ಘಟಕವು ಮೂಲತಃ ಎಮಿಟರ್ ಗಳಿಗೆ ಡಿಫ್ಯೂಸ್ ಮಾಡುವ ಹೋಲ್ಗಳಾಗಿವೆ ಆದ್ದರಿಂದ ನಾವು ಇದೇ ರೀತಿಯ ಅಭಿವ್ಯಕ್ತಿ ISOhexpeVEBkT ಅನ್ನು ಬರೆಯಬಹುದು ಈ ನಿರ್ದಿಷ್ಟ ಸಂದರ್ಭದಲ್ಲಿ ISOh ಇದೇ ರೀತಿಯಮೌಲ್ಯವನ್ನು ಹೊಂದಿರುತ್ತದೆ ಆದರೆ ಇದು ND ಅನ್ನು ಹೊಂದಿರುತ್ತದೆ ಮತ್ತು ಇದು Dh ಅನ್ನು ಹೊಂದಿರುತ್ತದೆ ಆದ್ದರಿಂದ ನಾವು ಈ ಘಟಕಗಳನ್ನು ತೆಗೆದುಕೊಳ್ಳಬಹುದು ಮತ್ತು ಅವುಗಳನ್ನು ಒಟ್ಟಿಗೆ ಸೇರಿಸಬಹುದು ಇದರಿಂದ ನಿಮ್ಮ IE ಎಮಿಟರ್ ಕರೆಂಟ್ ISOeISOhexpeVEBkT ಆಗಿದೆ ಆದ್ದರಿಂದ ನಾವು ಎಲ್ಲಾ ಮೌಲ್ಯಗಳನ್ನು ಬದಲಿಸಬಹುದು ಎಲ್ಲಾ ವಿಭಿನ್ನ ಘಟಕಗಳನ್ನು ಮೂಲಭೂತವಾಗಿ ತಿಳಿದಿದೆ ಆದ್ದರಿಂದ ನಾವು ಇಲ್ಲಿ ಪರ್ಯಾಯವನ್ನು ಮಾಡುವುದಿಲ್ಲ ಆದರೆ ಅಂತಿಮ ಉತ್ತರವನ್ನು ಬರೆಯುತ್ತೇವೆ ಆದ್ದರಿಂದ ಎಮಿಟರ್ ಕರೆಂಟ್ 0 513 mA ಆಗಿದೆ ಆದ್ದರಿಂದ ನಾನು ಇಲ್ಲಿ ಕೆಳಗೆ ಬರೆಯುತ್ತೇನೆ ಸಣ್ಣ ವಿಭಾಗವನ್ನು ಪ್ರತ್ಯೇಕಿಸಿ ಅದನ್ನು ಸುಲಭಗೊಳಿಸುತ್ತದೆ ಆದ್ದರಿಂದ IE 0 513 mA ಆಗಿದೆ ಆದ್ದರಿಂದ ಆಲ್ಫಾದಿಂದ ನೀಡಲಾದ ಕಲೆಕ್ಟರ್ ಕರೆಂಟ್ ಅನ್ನು ಸಹ ನಾವು ಲೆಕ್ಕಾಚಾರ ಮಾಡಲು ಬಯಸುತ್ತೇವೆ ಆದ್ದರಿಂದ IC ಬೇರೇನೂ ಅಲ್ಲ α x IE ಇಲ್ಲಿ α 0 9971 ರ ಮೌಲ್ಯವಾಗಿದೆ ಆದ್ದರಿಂದ ಇದು 0 5115 ಮಿಲಿಯಾಂಪ್ಸ್ ಆಗಿದೆ ಆದ್ದರಿಂದ ಬಹುತೇಕ ಎಲ್ಲಾ ಎಮಿಟರ್ ಕರೆಂಟ್ಅನ್ನು ಕಲೆಕ್ಟರ್ ಗೆ ವರ್ಗಾಯಿಸಲಾಗುತ್ತದೆ ಮರುಸಂಯೋಜನೆಯ ಕಾರಣದಿಂದಾಗಿ ಪ್ರಸ್ತುತದ ಸಣ್ಣ ಭಾಗವು ಮೂಲಭೂತವಾಗಿ ಬೇಸ್ನಲ್ಲಿ ಕಳೆದುಹೋಗುತ್ತದೆ ಆದ್ದರಿಂದ IB ಬೇರೇನೂ ಅಲ್ಲ IC ಮೇಲೆ ನಿಮ್ಮ ಕರೆಂಟ್ ಗೈನ್ ಬೀಟಾ 1 49 ಮೈಕ್ರೋಮೀಟರ್ಗಳು ಆದ್ದರಿಂದ ಮತ್ತೆ ನಿಮ್ಮ ಬೈಪೋಲಾರ್ ಜಂಕ್ಷನ್ ಟ್ರಾನ್ಸಿಸ್ಟರ್ ಅನ್ನು ಎರಡು p n ಜಂಕ್ಷನ್ಗಳ ಸರಣಿಯಾಗಿ ಪರಿಗಣಿಸುವ ಮೂಲಕ ಒಂದು ಫಾರ್ವರ್ಡ್ ಒಂದು ರಿವರ್ಸ್ ಮೂಲಕ ಮೂಲಭೂತವಾಗಿ ಮುಂದೆ ಹೋಗಿ ಎಲ್ಲಾ ಕರೆಂಟ್ ಮತ್ತು ವೋಲ್ಟೇಜ್ ನಿಯತಾಂಕಗಳನ್ನು ಲೆಕ್ಕಾಚಾರ ಮಾಡಬಹುದು ನಾವೀಗ ಪ್ರಶ್ನೆ 3ಕ್ಕೆ ಹೋಗೋಣ ಪ್ರಶ್ನೆ 3 ರಲ್ಲಿ ನೀವು ಮೂಲಭೂತವಾಗಿ ಜಂಕ್ಷನ್ ಫೀಲ್ಡ್ ಎಫೆಕ್ಟ್ ಟ್ರಾನ್ಸಿಸ್ಟರ್ ಅನ್ನು ಹೊಂದಿದ್ದೀರಿ ಆದ್ದರಿಂದ ನೀವು n ಚಾನಲ್ JFET ಅನ್ನು ಹೊಂದಿದ್ದೀರಿ ಆದ್ದರಿಂದ ನಾನು ಈ ಸ್ಕೀಮ್ಯಾಟಿಕ್ ಅನ್ನು ಬರೆಯುತ್ತೇನೆ ಆದ್ದರಿಂದ ನೀವು ಸೊರ್ಸ್ ಅನ್ನು ಹೊಂದಿದ್ದೀರಿ ಮತ್ತು ನೀವು ಡ್ರೈನ್ ಅನ್ನು ಹೊಂದಿದ್ದೀರಿ ಹಾಗಾಗಿ ಇದು ನನ್ನ ಸೊರ್ಸ್ ನಲ್ಲಿರುವ ಡ್ರೈನ್ ಆಗಿದೆ ಇದು ಗೇಟ್ ಸೊರ್ಸ್ ಆಗಿದೆ ಚಾನಲ್ನ ಒಟ್ಟು ಅಗಲವು ಮೂಲಭೂತವಾಗಿ a ಆಗಿದೆ ಆದ್ದರಿಂದ ಇದು a ಆಗಿದೆ ಮತ್ತು ನೀವು ಸವಕಳಿ ಪ್ರದೇಶದ ನಿರ್ದಿಷ್ಟ ಅಗಲವನ್ನು ಸಹ ಹೊಂದಿದ್ದೀರಿ ಇದು w ಆದ್ದರಿಂದ ಚಾನಲ್ ಆಳವು 2 a ಆದ್ದರಿಂದ ನಾನು ಇದನ್ನು ಪುನಃ ಬರೆಯುತ್ತೇನೆ ಆದ್ದರಿಂದ ಚಾನಲ್ ಅಗಲವು ಇಲ್ಲಿಂದ ಇಲ್ಲಿಗೆ ಹೋಗುತ್ತದೆ ಮತ್ತು ಅದು ಒಟ್ಟು ಚಾನಲ್ ಅಗಲ 2 a ಆಗಿದೆ ಆದ್ದರಿಂದ ಅರ್ಧದಷ್ಟು ಚಾನಲ್ ಅಗಲ a ಮತ್ತು ಸವಕಳಿ ಅಗಲವು W ಆದ್ದರಿಂದ ನಾವು ಮೂಲಭೂತವಾಗಿ ಯಾವ ಪಿಂಚ್ ಸಂಭವಿಸುವ ಸಂಭಾವ್ಯತೆಯನ್ನು ಲೆಕ್ಕಾಚಾರ ಮಾಡಲು ಬಯಸುತ್ತೇವೆ ಮತ್ತು ಇದು ಅಂತರ್ನಿರ್ಮಿತ ಸಾಮರ್ಥ್ಯ ಮತ್ತು ಡೋಪಿಂಗ್ ಸಾಂದ್ರತೆಗಳಿಗೆ ಹೇಗೆ ಸಂಬಂಧಿಸಿದೆ ಎಂದು ನೋಡೋಣ ಆದ್ದರಿಂದ ಮೂಲಭೂತವಾಗಿ JFET ಸಂದರ್ಭದಲ್ಲಿ ನೀವು n ಚಾನೆಲ್ ಅನ್ನು ಹೊಂದಿರುವಾಗ ನೀವು ಹೆಚ್ಚು ಡೋಪ್ ಮಾಡಿದ p ಪ್ರದೇಶವನ್ನು ಹೊಂದಿರುವಿರಿ ಆದ್ದರಿಂದ ಅಗಲ ಅಥವಾ ಸವಕಳಿ ಅಗಲವು ಸಂಪೂರ್ಣವಾಗಿ ಚಾನಲ್ನಲ್ಲಿರುತ್ತದೆ ಆದ್ದರಿಂದ ನೀವು p n ಜಂಕ್ಷನ್ ಅನ್ನು ಹೊಂದಿದ್ದೀರಿ ಇದರಿಂದ ಸವಕಳಿ ಅಗಲವು ಚಾನಲ್ನಲ್ಲಿದೆ ಇದು ಮತ್ತೊಮ್ಮೆ ರಿವರ್ಸ್ ಬಯಾಸ್ ಅನ್ನು ಅವಲಂಬಿಸಿರುತ್ತದೆ ಆದ್ದರಿಂದ W ಅಂದರೆ 2oreND12 ಆದ್ದರಿಂದ VGS ವಾಸ್ತವವಾಗಿ ಋಣಾತ್ಮಕ ಸಂಖ್ಯೆಯಾಗಿದೆ ಆದ್ದರಿಂದ ನಾವು Vo VGS ಮಾಡಿದಾಗ ನೀವು ಮೂಲಭೂತವಾಗಿ ಇದನ್ನು ಸೇರಿಸುತ್ತಿರುವಿರಿ ಇದು ಮೂಲತಃ ರಿವರ್ಸ್ ಬಯಾಸ್ ಚಾನಲ್ನ ಪ್ರಕರಣವಾಗಿದೆ ಆದ್ದರಿಂದ ಈ ಸವಕಳಿ ಅಗಲವು ಹೆಚ್ಚಾಗಲು ಪ್ರಾರಂಭಿಸಿದಾಗ ಮತ್ತು ಮೂಲಭೂತವಾಗಿ ಚಾನಲ್ನ ಮಧ್ಯಭಾಗವನ್ನು ತಲುಪಿದಾಗ ಪಿಂಚ್ ಆಫ್ ಸಂಭವಿಸುತ್ತದೆ ಆದ್ದರಿಂದ ನಾವು ಪಿಂಚ್ ಆಫ್ ಅನ್ನು ಹೊಂದಿದ್ದೇವೆ W a ಗೆ ಸಮಾನವಾದಾಗ ಇದರಿಂದ a ಬೇರೇನೂ ಅಲ್ಲ 2or ಅಥವಾ ನೀವು ಅದನ್ನು Vo VGSeND ಎಂದು ಬರೆಯಬಹುದು ಆದ್ದರಿಂದ ಇದನ್ನು ನಾವು ಮೂಲಭೂತವಾಗಿ ಮರುಹೊಂದಿಸಬಹುದು ಆದ್ದರಿಂದ Vp ಅಂದರೆ -VGS ನಿಮ್ಮ ಪಿಂಚ್ ಆಫ್ ವೋಲ್ಟೇಜ್ ಆಗಿದೆ ಆದ್ದರಿಂದ ನಾನು ಏನು ಮಾಡುತ್ತಿದ್ದೇನೆಂದರೆ ಈ ಅಭಿವ್ಯಕ್ತಿಯನ್ನು ತೆಗೆದುಕೊಂಡು ಮರುಹೊಂದಿಸುವುದು ಇದು a2 e ND ಗೆ ಸಮನಾಗಿರುತ್ತದೆ ಅಲ್ಲಿ 2ε Vo ಅಲ್ಲಿ ε ಅಂದರೆ εo ಮತ್ತು εr ಹೊರತುಪಡಿಸಿ ಬೇರೇನೂ ಅಲ್ಲ ಆದ್ದರಿಂದ ನಿಮ್ಮ ಪಿಂಚ್ ಆಫ್ ವೋಲ್ಟೇಜ್ ಅನ್ನು ಚಾನಲ್ನ ಅಗಲ ಮತ್ತು n ಚಾನಲ್ನಲ್ಲಿನ ಡೋಪಾಂಟ್ಗಳ ಸಾಂದ್ರತೆ ಎರಡಕ್ಕೂ ಸಂಬಂಧಿಸಿದ ಸರಳ ಲೆಕ್ಕಾಚಾರವನ್ನು ನಾವು ಮಾಡಬಹುದು ಆದ್ದರಿಂದ ಈ ನಿರ್ದಿಷ್ಟ ಸಂಖ್ಯಾತ್ಮಕ ಪ್ರಶ್ನೆ ಗೆ NA ಮತ್ತು ND ನೀಡಲಾಗಿದೆ ಆದ್ದರಿಂದ ನಾವು ಮೂಲಭೂತವಾಗಿ Vo ಅನ್ನು ಲೆಕ್ಕಾಚಾರ ಮಾಡಬಹುದು Vo ಅಂದರೆ kTeln NANDni2 ಆಗಿದೆ ಆದ್ದರಿಂದ ವಸ್ತುವು ಸಿಲಿಕಾನ್ ಆಗಿದೆ ಆದ್ದರಿಂದ Vo 0 8936 ವೋಲ್ಟ್ ಆಗಿದೆ ನಾವು ಪಿಂಚ್ ಆಫ್ ವೋಲ್ಟೇಜ್ ಅನ್ನು ಲೆಕ್ಕಾಚಾರ ಮಾಡಬೇಕಾಗಿದೆ a 1 ಮೈಕ್ರೋಮೀಟರ್ ಆಗಿದೆ ಆದ್ದರಿಂದ ಉಳಿದೆಲ್ಲವೂ ತಿಳಿದಿದೆ Vo ತಿಳಿದಿದೆ a ಎಂದು ತಿಳಿದಿದೆ ಇದರಿಂದ ನಾವು Vp ಅನ್ನು 6 71 ವೋಲ್ಟ್ಗಳಿಗೆ ಸಮನಾಗಿರುತ್ತದೆ ಎಂದು ಲೆಕ್ಕಾಚಾರ ಮಾಡಬಹುದು ಆದ್ದರಿಂದ ಇದು ಮೂಲಭೂತವಾಗಿ n ಚಾನಲ್ ಅನ್ನು ಮುಚ್ಚಲು ಪಿಂಚ್ ಆಫ್ ವೋಲ್ಟೇಜ್ ಅನ್ನು ಪ್ರತಿನಿಧಿಸುತ್ತದೆ ಮತ್ತು ಮೂಲಭೂತವಾಗಿ ನಿಮ್ಮ JFET ನಲ್ಲಿ ವಹನವನ್ನು ನಿಲ್ಲಿಸುತ್ತದೆ ಆದ್ದರಿಂದ ನಾವು ಈಗ ಕೊನೆಯ ಪ್ರಶ್ನೆ ಗೆ ಹೋಗೋಣ ಪ್ರಶ್ನೆ 4 ನೀವು n p n ಸಿಲಿಕಾನ್ MOSFET ಅನ್ನು ಹೊಂದಿದ್ದೀರಿ ಆದ್ದರಿಂದ ಈಗ ನೀವು MOSFET ಅನ್ನು ಹೊಂದಿದ್ದೀರಿ ಆದ್ದರಿಂದ ನೀವು p ಟೈಪ್ ವಸ್ತುವಿನಲ್ಲಿ n ಚಾನೆಲ್ ಅನ್ನು ರಚಿಸಲು ಪ್ರಯತ್ನಿಸುತ್ತಿದ್ದೀರಿ NA 1018 cm 3 ಆಗಿದೆ ನಾವು ಮತ್ತೆ ವಸ್ತುವನ್ನು ಸಿಲಿಕಾನ್ ಆಗಿ ತೆಗೆದುಕೊಳ್ಳುತ್ತೇವೆ ಆದ್ದರಿಂದ ನೀವು ಎಲ್ಲಾ ಸಿಲಿಕಾನ್ ನಿಯತಾಂಕಗಳನ್ನು ಬಳಸಬಹುದು ಆದ್ದರಿಂದ ಭಾಗ a ನಾವು ಫೆರ್ಮಿ ಮಟ್ಟದ ಸ್ಥಾನವನ್ನು ನಿರ್ಧರಿಸಬೇಕು ಆದ್ದರಿಂದ ಫೆರ್ಮಿ ಮಟ್ಟದ ಸ್ಥಾನ ನಾವು ಅದನ್ನು p ಪ್ರಕಾರದ ಡೋಪ್ ವಸ್ತು ಎಂದು ಲೆಕ್ಕ ಹಾಕಬಹುದು ಆದ್ದರಿಂದ EFp EFi ಅಂದರೆ kTln NAni ಆಗಿದೆ ಆದ್ದರಿಂದ ಸಿಲಿಕಾನ್ ni 1010 ಆಗಿದೆ NA ಎಂದು ಕರೆಯಲಾಗುತ್ತದೆ ಆದ್ದರಿಂದ EFp EFi ಮೂಲಭೂತವಾಗಿ 0 48 ಎಲೆಕ್ಟ್ರಾನ್ ವೋಲ್ಟ್ ಆಗಿದೆ ಆದ್ದರಿಂದ ಫೆರ್ಮಿಯು ಆಂತರಿಕ ಫರ್ಮಿ ಮಟ್ಟಕ್ಕಿಂತ 0 48 ವೋಲ್ಟ್ಗಳ ಕೆಳಗೆ ಇದೆ ಮುಂದಿನದು ಭಾಗ b ಸ್ಟ್ರಾಂಗ್ ಇನ್ವರ್ಶನ್ ಅನ್ನು ಸಾಧಿಸಲು ನಾವು ಅನ್ವಯಿಕ ವೋಲ್ಟೇಜ್ ಅನ್ನು ಲೆಕ್ಕಾಚಾರ ಮಾಡಬೇಕಾಗುತ್ತದೆ ನಾವು ಸವಕಳಿ ಪ್ರದೇಶದ ಅಗಲವನ್ನು ಮತ್ತು ಸ್ಟ್ರಾಂಗ್ ಇನ್ವರ್ಶನ್ ಆಗಿರುವ n ಚಾನೆಲ್ನ ಅಗಲವನ್ನು ಲೆಕ್ಕ ಹಾಕಲು ಬಯಸುತ್ತೇವೆ ಆದ್ದರಿಂದ ಪ್ರಬಲವಾದ ವಿಲೋಮವನ್ನು ಮೂಲತಃ p ಟೈಪ್ನಂತೆ ಚಾನಲ್ ಹೆಚ್ಚು n ಟೈಪ್ ಆಗಿರುವ ವೋಲ್ಟೇಜ್ ಎಂದು ವ್ಯಾಖ್ಯಾನಿಸಲಾಗಿದೆ ಆದ್ದರಿಂದ ಫರ್ಮಿ ಶಕ್ತಿಯು ಆಂತರಿಕ ಮಟ್ಟಕ್ಕಿಂತ 0 48 ಎಲೆಕ್ಟ್ರಾನ್ ವೋಲ್ಟ್ಗಳಾಗಿದ್ದರೆ ಮೂಲತಃ ಇದು ಆಂತರಿಕ ಮಟ್ಟಕ್ಕಿಂತ 0 48 ಎಲೆಕ್ಟ್ರಾನ್ ವೋಲ್ಟ್ಗಳಷ್ಟಿದ್ದಾಗ ಸಂಭವಿಸುತ್ತದೆ ಆದ್ದರಿಂದ ಸ್ಟ್ರಾಂಗ್ ಇನ್ವರ್ಶನ್ಗೆ φs ಮೂಲಭೂತವಾಗಿ ಎರಡು ಪಟ್ಟು φb φb ಬೃಹತ್ ಸಾಮರ್ಥ್ಯವಾಗಿದೆ ಇದು ದೊಡ್ಡ ಪ್ರಮಾಣದಲ್ಲಿ ಫರ್ಮಿ ಮಟ್ಟಗಳಲ್ಲಿನ ವ್ಯತ್ಯಾಸವಾಗಿದೆ ಆದ್ದರಿಂದ φs 0 96 ವೋಲ್ಟ್ ಆಗಿದೆ ಈ ಅಗಲವು ಮೂಲಭೂತವಾಗಿ ಸವಕಳಿ ಅಗಲಕ್ಕೆ ಸಂಬಂಧಿಸಿದೆ ಮತ್ತು ಇದನ್ನು φs ಎಂಬ ಸೂತ್ರವು eNAWD22or ಗೆ ಸಮನಾಗಿರುತ್ತದೆ ಆದ್ದರಿಂದ φs ಒಂದು ಮೇಲ್ಮೈ ವಿಭವವಾಗಿದ್ದು ಅದು 2φb ಗೆ ಸಮಾನವಾಗಿರುತ್ತದೆ NA ತಿಳಿದಿದೆ ಉಳಿದೆಲ್ಲವೂ ತಿಳಿದಿದೆ ನಮಗೆ ತಿಳಿದಿಲ್ಲದ ಏಕೈಕ ವಿಷಯವೆಂದರೆ WD ಇದು ಸ್ಟ್ರಾಂಗ್ ಇನ್ವರ್ಶನ್ಲ್ಲಿ ಸವಕಳಿ ಅಗಲವಾಗಿದೆ ಆದ್ದರಿಂದ ನೀವು ಎಲ್ಲಾ ಮೌಲ್ಯಗಳನ್ನು ಬದಲಿಸಬಹುದು ಮತ್ತು ಮೂಲಭೂತವಾಗಿ WD ಅನ್ನು ಲೆಕ್ಕಾಚಾರ ಮಾಡಬಹುದು WD 50 3 ನ್ಯಾನೊಮೀಟರ್ ಎಂದಾಗುತ್ತದೆ ಆದ್ದರಿಂದ ನೀವು ಲೆಕ್ಕಾಚಾರ ಮಾಡಲು ಬಯಸುವ ಮುಂದಿನ ವಿಷಯವೆಂದರೆ n ಚಾನಲ್ನ ಅಗಲ n ಚಾನಲ್ನ ಅಗಲವನ್ನು ತಿಳಿಯಲು ನಾವು ಮೇಲ್ಮೈಯಿಂದ ಆಳಕ್ಕೆ ಹೋದಂತೆ ಸಂಭಾವ್ಯತೆಯು ಹೇಗೆ ಬದಲಾಗುತ್ತದೆ ಎಂಬುದನ್ನು ತಿಳಿದುಕೊಳ್ಳಬೇಕು ಆದ್ದರಿಂದ ಈ ನಿರ್ದಿಷ್ಟ ಸಂದರ್ಭದಲ್ಲಿ ಇದನ್ನು φ φs ಇದು ನಿಮ್ಮ ಮೇಲ್ಮೈ ವಿಭವ 1 xWD2 ಅಭಿವ್ಯಕ್ತಿಯಿಂದ ನೀಡಲಾಗುತ್ತದೆ ಆದ್ದರಿಂದ WD ಎಂಬುದು ಸವಕಳಿ ಪ್ರದೇಶದ ಒಟ್ಟು ಅಗಲವಾಗಿದೆ ಮತ್ತು φ ಎಂಬುದು ಮೇಲ್ಮೈಯಿಂದ ಸ್ವಲ್ಪ ಆಳ x ನಲ್ಲಿನ ಸಂಭಾವ್ಯತೆಯಾಗಿದೆ ಆದ್ದರಿಂದ ನಾವು n ಚಾನೆಲ್ ಅನ್ನು ಒಂದು ಪ್ರದೇಶದಲ್ಲಿ ಎಂದು ವ್ಯಾಖ್ಯಾನಿಸುತ್ತೇವೆ ಅಲ್ಲಿ ಸಂಭಾವ್ಯತೆಯು ಎರಡು ಪಟ್ಟು φb ಯಿಂದ 1xφb ಗೆ ಮೇಲ್ಮೈ ವಿಭವವಾಗಿದೆ ಆದ್ದರಿಂದ ಈಗ ನೀವು ಹೋಲ್ಗಳಿಗಿಂತ ಹೆಚ್ಚಿನ ಎಲೆಕ್ಟ್ರಾನ್ಗಳ ಮೌಲ್ಯವನ್ನು ಹೊಂದಿರುವ ಚಾನಲ್ ಅನ್ನು ಹೊಂದಿದ್ದೀರಿ ಮತ್ತು ನಾವು ಆಳವಾಗಿ ಹೋದರೆ ನೀವು ಎಲೆಕ್ಟ್ರಾನ್ಗಳಿಗಿಂತ ಹೆಚ್ಚಿನ ಹೋಲ್ಗಳನ್ನು ಹೊಂದಿರುವಿರಿ ಆದ್ದರಿಂದ ನಾವು ಮೂಲತಃ x ಅನ್ನು φ φb ಎಂದು ಲೆಕ್ಕಾಚಾರ ಮಾಡುತ್ತೇವೆ ಆದ್ದರಿಂದ ನಾವು ಅಭಿವ್ಯಕ್ತಿ φb ಅನ್ನು ಬಳಸಬಹುದು ಮೇಲ್ಮೈ ವಿಭವವು 2φb ಆಗಿದೆ ಇದು ನೀವು 2 ತರಗತಿಯಲ್ಲಿ ನೋಡಿದ್ದೀರಿ ಆದ್ದರಿಂದ WD ತಿಳಿದಿದೆ ಆದ್ದರಿಂದ ನೀವು x ನ ಮೌಲ್ಯವನ್ನು ಲೆಕ್ಕ ಹಾಕಬಹುದು ಮತ್ತು x ಮೂಲಭೂತವಾಗಿ 14 73 ನ್ಯಾನೊಮೀಟರ್ಗಳು ಆದ್ದರಿಂದ ಇದು n ಚಾನಲ್ನ ಅಗಲವಾಗಿದೆ ಕೊನೆಯ ಭಾಗದಲ್ಲಿ c ನಲ್ಲಿ ನಾವು ಎನರ್ಜಿ ಬ್ಯಾಂಡ್ಗಳನ್ನು ಬೃಹತ್ನಿಂದ ಪ್ರಾರಂಭಿಸಿ ನಂತರ ಮೇಲ್ಮೈಗೆ ಚಲಿಸುವ ದೂರದ ಕ್ರಿಯೆಯಾಗಿ ರೂಪಿಸಬೇಕಾಗಿದೆ ಭಾಗ d ಗೆ ಅನುಗುಣವಾದ ವಿಭಾಗವನ್ನು ನಾನು ಬರೆಯುತ್ತೇನೆ ಇದು ಮೇಲ್ಮೈ ಮೇಲ್ಮೈಯಲ್ಲಿ ನೀವು n ಮಾದರಿಯ ವಸ್ತುವನ್ನು ಹೊಂದಿದ್ದೀರಿ EC EV EFn ಫೆರ್ಮಿ ಮಟ್ಟಗಳು ಮೂಲಭೂತವಾಗಿ ಸ್ಥಿರವಾಗಿರಬೇಕು ಆದ್ದರಿಂದ ಬೃಹತ್ ಪ್ರಮಾಣದಲ್ಲಿ ನೀವು p ಪ್ರಕಾರದ ವಸ್ತುವನ್ನು ಹೊಂದಿರುವಲ್ಲಿ ಇದು ಮೂಲಭೂತವಾಗಿ EFp ಆಗಿದೆ ಇದು EV ಆಗಿದೆ ಇದು EC ಆಗಿದೆ ನೀವು EFi ಅನ್ನು ಸಹ ಬರೆಯಬಹುದು EFi ಕೇಂದ್ರದಲ್ಲಿರಬೇಕು ಆದ್ದರಿಂದ ನೀವು ಬಲ್ಕ್ನಿಂದ ಮಧ್ಯಕ್ಕೆ ಬಲ್ಕ್ನಿಂದ ಮೇಲ್ಮೈಗೆ ಹೋಗುವಾಗ ನಿಮ್ಮ ಬ್ಯಾಂಡ್ ರೇಖಾಚಿತ್ರವು ಹೇಗೆ ಬದಲಾಗುತ್ತದೆ ಎಂಬುದನ್ನು ಇದು ಪ್ರತಿನಿಧಿಸುತ್ತದೆ ಭಾಗ c ನಾನು ತಪ್ಪಿಸಿಕೊಂಡ ವಿಷಯ ಆದ್ದರಿಂದ ಭಾಗ c φ 0 5 ವೋಲ್ಟ್ಗಳಾಗಿದ್ದಾಗ ಸವಕಳಿ ಅಗಲವನ್ನು ಲೆಕ್ಕಾಚಾರ ಮಾಡಲು ಬಯಸುತ್ತದೆ ಆದ್ದರಿಂದ ಮತ್ತೊಮ್ಮೆ ನೀವು ಕೇವಲ ಸೂತ್ರವನ್ನು ಬಳಸಬೇಕಾಗುತ್ತದೆ ಆದ್ದರಿಂದ φs eNAWD22or ಆದ್ದರಿಂದ ಎಲ್ಲಾ ಸಂಖ್ಯೆಗಳು ಮೂಲಭೂತವಾಗಿ ತಿಳಿದಿವೆ ನೀವು WDಅನ್ನು ಮಾತ್ರ ಲೆಕ್ಕಾಚಾರ ಮಾಡಲು ಬಯಸುತ್ತೀರಿ ಆದ್ದರಿಂದ WD 26 2 ನ್ಯಾನೊಮೀಟರ್ ಆಗಿದೆ